ಸ್ವಾಗತ ಮತ್ತು ಇಂದು ಮತ್ತೊಮ್ಮೆ ನಾವು ಈ ಐಜೆನ್ವಾಲ್ಯೂಗಳು ಮತ್ತು ಐಜೆನ್ವೆಕ್ಟರ್ಗಳ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಇದು ಉಪನ್ಯಾಸ ಸಂಖ್ಯೆ 50 ಮತ್ತು ನಾವು ಮುಖ್ಯವಾಗಿ ಡೈಗೊನಲೈಸೇಶನ್ ಮೇಲೆ ಕೇಂದ್ರೀಕರಿಸುತ್ತೇವೆ ಮತ್ತು ಇದು ರೇಖೀಯ ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸುವ ಅಪ್ಲಿಕೇಶನ್ಗಳಾಗಿದ್ದು ಮೆಟ್ರಿಕ್ಸ್ ಇತ್ಯಾದಿಗಳ ಶಕ್ತಿಯನ್ನು ಪಡೆಯುವುದಕ್ಕೂ ಸಹ ಹಾಗಾದರೆ ಮ್ಯಾಟ್ರಿಕ್ಸ್ನ ಡೈಗೊನಲೈಸೇಶನ್ ಎಂದರೇನು ನಾವು ಈಗ ಇಲ್ಲಿ ಚರ್ಚಿಸುತ್ತೇವೆ ಒಂದು ಚದರ ಮ್ಯಾಟ್ರಿಕ್ಸ್ A ಅನ್ನು ಒಂದು ವಿಲೋಮ ಮ್ಯಾಟ್ರಿಕ್ಸ್ P ಇದ್ದರೆ ಕರ್ಣೀಯವಾಗಿ ಹೇಳಲಾಗುತ್ತದೆ ಒಂದು ಒಂದು ಕರ್ಣೀಯ ಮ್ಯಾಟ್ರಿಕ್ಸ್ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಪರಿಕಲ್ಪನೆಯನ್ನು ನಾವು ಈಗಾಗಲೇ ಪರಿಚಯಿಸಿದ್ದೇವೆ ಮಾತೃಕೆಗಳ ಸಾಮ್ಯತೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ A ಒಂದು ಕರ್ಣೀಯ ಮ್ಯಾಟ್ರಿಕ್ಸ್ ಅನ್ನು ಹೋಲುತ್ತದೆ ಏಕೆಂದರೆ ಪಾಯಿಂಟ್ ಇಲ್ಲಿ ಇದ್ದರೆ A ಅನ್ನು ಕರ್ಣೀಯ ಎಂದು ಕರೆಯಲಾಗುತ್ತದೆ ನಾವು ಈ A ಯನ್ನು ಈ ಒಂದು ಕರ್ಣೀಯ ಮ್ಯಾಟ್ರಿಕ್ಸ್ ಎಂದು ಬರೆಯಬಹುದಾದರೆ ಈ A ಅನ್ನು ಕರ್ಣೀಯ ಎಂದು ಕರೆಯುತ್ತೇವೆ ಆದ್ದರಿಂದ ಈ A ಅರ್ಥವು ಕರ್ಣೀಯ ಮ್ಯಾಟ್ರಿಕ್ಸ್ ಅನ್ನು ಹೋಲುತ್ತದೆ ಮತ್ತು ಈ P ಎನ್ನುವುದು ನಾವು ಕಂಡುಹಿಡಿಯಬೇಕಾದ ವಿಲೋಮ ಮ್ಯಾಟ್ರಿಕ್ಸ್ ಆದ್ದರಿಂದ ಈ ಕರ್ಣೀಯ ಮ್ಯಾಟ್ರಿಕ್ಸ್ ಆಗುತ್ತದೆ A ಒಂದು n × n ಮ್ಯಾಟ್ರಿಕ್ಸ್ ಆಗಿರಲಿ ಮತ್ತು A ಯಾವಾಗಲೂ ಕರ್ಣೀಯವಾಗಿರುವುದು ಒಂದು ಉತ್ತಮ ಫಲಿತಾಂಶವಾಗಿದೆ ಅಂದರೆ ಈ ಒಂದು ಕರ್ಣೀಯ ಮ್ಯಾಟ್ರಿಕ್ಸ್ ಆಗಿರುವಂತಹ A P ಅನ್ನು ನಾವು ಕಾಣಬಹುದು ಆದ್ದರಿಂದ ಫಲಿತಾಂಶವು ಇಲ್ಲಿದೆ A A ಕರ್ಣೀಯವಾಗಿದೆ A ಗೆ n ರೇಖೀಯವಾಗಿ ಸ್ವತಂತ್ರ ಐಜೆನ್ ವೆಕ್ಟರ್ ಇದ್ದರೆ ಆದ್ದರಿಂದ ಇದು ಇಲ್ಲಿ ಉತ್ತಮ ಫಲಿತಾಂಶವಾಗಿದೆ ಈ ಐಜೆನ್ ವ್ಯಾಲ್ಯೂಗಳೊಂದಿಗೆ ಏನೂ ಇಲ್ಲ ವಾಸ್ತವವಾಗಿ ನಾವು ಐಜೆನ್ ವೆಕ್ಟರ್ ಅನ್ನು ಹುಡುಕಬೇಕು ಆದ್ದರಿಂದ ನಾವು n ರೇಖೀಯವಾಗಿ ಸ್ವತಂತ್ರವಾದ ಐಜೆನ್ವೆಕ್ಟರ್ಗಳನ್ನು ಪಡೆದರೆ ಆಗ A ಅನ್ನು ಕರ್ಣೀಯಗೊಳಿಸಬಹುದು ಮತ್ತು ನಾವು ಈ n ರೇಖೀಯವಾಗಿ ಸ್ವತಂತ್ರವಾದ ಐಜೆನ್ ವೆಕ್ಟರ್ ಗಳನ್ನು ಪಡೆಯಲು ಸಾಧ್ಯವಾಗದಿದ್ದರೆ A ಅನ್ನು ಕರ್ಣೀಯಗೊಳಿಸಲಾಗುವುದಿಲ್ಲ ಆದ್ದರಿಂದ ಇದು ಈ ಉಪನ್ಯಾಸದ ಮುಖ್ಯ ಫಲಿತಾಂಶವಾಗಿದೆ ಮತ್ತೊಮ್ಮೆ ನಾವು ಇಲ್ಲಿ ಔಪಚಾರಿಕ ಪುರಾವೆಗಳ ಮೂಲಕ ಹೋಗುವುದಿಲ್ಲ ಆದರೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ನಾವು ಅನೇಕ ಉದಾಹರಣೆಗಳ ಸಹಾಯದಿಂದ ನೋಡುತ್ತೇವೆ ಮತ್ತು ಈ ಫಲಿತಾಂಶದ ಇನ್ನೊಂದು ಅನುಕ್ರಮವು ನಾವು ಇಲ್ಲಿ ಹೊಂದಬಹುದು ಇಲ್ಲಿ n ಮ್ಯಾಟ್ರಿಕ್ಸ್ ಆಗಿದ್ದರೆ ಮತ್ತು ಅದು ವಿಭಿನ್ನವಾದ ಐಜೆನ್ ವ್ಯಾಲ್ಯೂಗಳನ್ನು ಹೊಂದಿದ್ದರೆ ನಂತರ A ಕೂಡ ಕರ್ಣೀಯವಾಗಿರುತ್ತದೆ ಮತ್ತು ನಂತರ ಕಾರಣ ಸ್ಪಷ್ಟವಾಗುತ್ತದೆ ಏಕೆಂದರೆ ನಾವು n ವಿಭಿನ್ನ ಐಜೆನ್ ವ್ಯಾಲ್ಯೂಗಳನ್ನು ಹೊಂದಿದ್ದರೆ ನಾವು n ರೇಖಾತ್ಮಕವಾಗಿ ಸ್ವತಂತ್ರ ಐಜೆನ್ ವೆಕ್ಟರ್ ನ್ನು ಸಹ ಪಡೆಯುತ್ತದೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಈಗಾಗಲೇ ನೋಡಿದ ಫಲಿತಾಂಶವೆಂದರೆ ವಿಭಿನ್ನ ಐಜೆನ್ ವ್ಯಾಲ್ಯೂಗಳಿಗೆ ಅನುಗುಣವಾಗಿ ನಾವು ರೇಖೀಯವಾಗಿ ಸ್ವತಂತ್ರ ಐಜೆನ್ ವೆಕ್ಟರ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಅಂತಿಮವಾಗಿ ಈ ಎರಡನೇ ಫಲಿತಾಂಶವು ಈ ಹಿಂದಿನಂತೆಯೇ ಇರುತ್ತದೆ ಅದು ಕರ್ಣೀಯವಾಗಿದೆ ಅದು n ರೇಖೀಯವಾಗಿ ಸ್ವತಂತ್ರ ವಾಹಕಗಳನ್ನು ಹೊಂದಿದ್ದರೆ ಮಾತ್ರ ಇಲ್ಲಿ ಕೇವಲ ಒಂದು ಟಿಪ್ಪಣಿಯು A ಅನ್ನು ಕರ್ಣೀಕರಿಸುವ A ಮ್ಯಾಟ್ರಿಕ್ಸ್ ಅನ್ನು A ನ ಮಾದರಿ ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಅದರ ಅಂಕಣಗಳು ಅಂದರೆ ಪಾಯಿಂಟ್ ಎಂದರೆ ಈ A ಮ್ಯಾಟ್ರಿಕ್ಸ್ P ಅನ್ನು ಹೇಗೆ ಪಡೆಯುವುದು ಎಂಬುದು ಈ ವಿಭಿನ್ನ ಐಜೆನ್ ವ್ಯಾಲ್ಯೂಗಳಿಗೆ ಅನುಗುಣವಾದ ಐಜೆನ್ವೆಕ್ಟರ್ಗಳು ಆದ್ದರಿಂದ ನೀವು n ರೇಖೀಯವಾಗಿ ಸ್ವತಂತ್ರವಾದ ಐಜೆನ್ ವೆಕ್ಟರ್ಗಳನ್ನು ಹೊಂದಿದ್ದರೆ ನಾವು ಅವುಗಳನ್ನು ಈ ಮ್ಯಾಟ್ರಿಕ್ಸ್ P ನಲ್ಲಿ ಕಾಲಮ್ಗಳಂತೆ ಇರಿಸುತ್ತೇವೆ ಮತ್ತು ಇದು ನಮ್ಮ P ಮ್ಯಾಟ್ರಿಕ್ಸ್ ಕರ್ಣೀಯ ಮ್ಯಾಟ್ರಿಕ್ಸ್ ಮತ್ತು ಈ ಕರ್ಣೀಯ ಮ್ಯಾಟ್ರಿಕ್ಸ್ನ ನಮೂದುಗಳು ಕೇವಲ ಐಜೆನ್ ವ್ಯಾಲ್ಯೂಗಳಾಗಿರುತ್ತವೆ ಈ ಐಜೆನ್ ವೆಕ್ಟರ್ಗಳಿಗೆ ಅನುಗುಣವಾಗಿ ನಾವು ಈ ಮ್ಯಾಟ್ರಿಕ್ಸ್ P ಯ ಕಾಲಮ್ಗಳಾಗಿ ಇರಿಸಿದ್ದೇವೆ ಈ ಉದಾಹರಣೆಯನ್ನು ನೊಂದಿಗೆ ಪರಿಗಣಿಸೋಣ ಆದ್ದರಿಂದ ಇಲ್ಲಿ ನಾವು ನಮ್ಮ ಹೆಚ್ಚಿನ ಸಮಯವನ್ನು ಐಜೆನ್ ವ್ಯಾಲ್ಯೂಗಳು ಮತ್ತು ಐಜೆನ್ ವೆಕ್ಟರ್ಗಳಿಗಾಗಿ ಕಳೆಯುವುದಿಲ್ಲ ಏಕೆಂದರೆ ನಾವು ಈಗಾಗಲೇ ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದ್ದೇವೆ ಆದ್ದರಿಂದ ನಾವು ಈ ಉದಾಹರಣೆಗಾಗಿ ಐಜೆನ್ ವ್ಯಾಲ್ಯೂಗಳನ್ನು ಲೆಕ್ಕಾಚಾರ ಮಾಡಬಹುದು ಮತ್ತು ನಂತರ ಅದು 1 ಮತ್ತು 6 ಆಗುತ್ತದೆ ಏಕೆಂದರೆ ಈ 5 ಮೈನಸ್ ಲ್ಯಾಂಬ್ಡಾ ಮತ್ತು ನಂತರ ನಾವು ಈ ನಿರ್ಣಾಯಕವನ್ನು ನಾವು ಇಲ್ಲಿ ಈ ಉತ್ಪನ್ನವನ್ನು ತಯಾರಿಸಬಹುದು 10 ಅನ್ನು ಪರಿಹರಿಸಬೇಕು ಮತ್ತು ನಂತರ ನಾವು ಇಲ್ಲಿ ಮೈನಸ್ 2 ಮತ್ತು ಮೈನಸ್ 5 ಅನ್ನು ಹೊಂದಿರುತ್ತೇವೆ ಆದ್ದರಿಂದ ಮೈನಸ್ 7 ಲ್ಯಾಂಬ್ಡಾ ಮತ್ತು ಜೊತೆಗೆ ಈ ಲ್ಯಾಂಬ್ಡಾ ಸ್ಕ್ವೇರ್ ಮತ್ತು ಮೈನಸ್ 4 0 ಗೆ ಸಮನಾಗಿರುತ್ತದೆ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಈ 7 ಲ್ಯಾಂಬ್ಡಾ ತದನಂತರ ನಾವು ಇಲ್ಲಿ 6 ಅನ್ನು 0 ಕ್ಕೆ ಸಮನಾಗಿರುತ್ತೇವೆ ಮತ್ತು ಅದು ಈ ಮೈನಸ್ 6 ಮೈನಸ್ 1 ಗೆ ಕಾರಣವಾಗಬಹುದು ಆದ್ದರಿಂದ ಲ್ಯಾಂಬ್ಡಾ ಮೈನಸ್ 6 ಮತ್ತು ಲ್ಯಾಂಬ್ಡಾ ಮೈನಸ್ 1 0 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಈ ಐಜೆನ್ ವ್ಯಾಲ್ಯೂಗಳನ್ನು 1 ಮತ್ತು 6 ಎಂದು ಪಡೆಯುತ್ತೇವೆ ಈ ಐಜೆನ್ ಮೌಲ್ಯಗಳು ಈಗ ಪ್ರತಿಯೊಂದಕ್ಕೂ ಅನುಗುಣವಾಗಿರುವುದರಿಂದ ನಾವು ಐಜೆನ್ ವೆಕ್ಟರ್ಅನ್ನು ಕಂಡುಹಿಡಿಯಬೇಕು ಮತ್ತು ಇಲ್ಲಿ ನಾವು ನಿಜವಾಗಿಯೂ ಈ ವಿಶಿಷ್ಟವಾದ ಮೌಲ್ಯಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಎರಡು ರೇಖೀಯ ಸ್ವತಂತ್ರ ಐಜೆನ್ ವೆಕ್ಟರ್ ಪಡೆಯುತ್ತೇವೆ ಮತ್ತು ನಂತರ ನಾವು ಈ ಮ್ಯಾಟ್ರಿಕ್ಸ್ ಅನ್ನು ಕರ್ಣೀಕರಿಸಬಹುದು ಆದ್ದರಿಂದ ಇಲ್ಲಿ 1 ಗೆ ಅನುಗುಣವಾದ ಐಜೆನ್ ವೆಕ್ಟರ್ಗಳು ಈ ರೀತಿ ಬರುತ್ತಿವೆ ಆದ್ದರಿಂದ ಇದು ಇದಕ್ಕೆ ಅನುರೂಪವಾಗಿದೆ ಮತ್ತು 6 ಕ್ಕೆ ಅನುಗುಣವಾಗಿ ನಾವು ಇಲ್ಲಿಗೆ ಬರುತ್ತೇವೆ ಮತ್ತು ಈಗ ನಾವು ಐಜೆನ್ ವೆಕ್ಟರ್ಗಳನ್ನು ಹೊಂದಿದ ನಂತರ ನಾವು P ಎಂದು ಕರೆಯುವ ಈ ಮಾದರಿ ಮ್ಯಾಟ್ರಿಕ್ಸ್ ಅನ್ನು ನಾವು ರೂಪಿಸಬಹುದು ಆದ್ದರಿಂದ ನಾವು ಈ ಮ್ಯಾಟ್ರಿಕ್ಸ್ ಅನ್ನು ಇರಿಸುವ ಈ ವೆಕ್ಟರ್ಗಳೆಂದರೆ ಐಜೆನ್ ವೆಕ್ಟರ್ಗಳು ಈ P ಯ ಕಾಲಮ್ಗಳಾಗಿ ಇಲ್ಲಿ ಅದು ಮೊದಲ ಕಾಲಮ್ ಮತ್ತು ನಂತರ ಇದು ಅದು ಎರಡನೇ ಕಾಲಮ್ ಆಗಿದೆ ಆದ್ದರಿಂದ ನಮ್ಮ ಮಾದರಿ ಮ್ಯಾಟ್ರಿಕ್ಸ್ ಈಗ ಸಿದ್ಧವಾಗಿದೆ ಮತ್ತು ಈ ಹೇಗಿದೆ ಎಂದು ನಾವು ಪರಿಶೀಲಿಸಬಹುದು ಆದ್ದರಿಂದ ಇಲ್ಲಿ ನಾವು ಈ ಅನ್ನು ಸಹ ಪಡೆಯಬೇಕು ಅದು ವಿಲೋಮವಾಗಿದೆ ಆದ್ದರಿಂದ 2 ರಿಂದ 2 ಮ್ಯಾಟ್ರಿಕ್ಸ್ಗೆ ಇದು ಸರಳವಾಗಿದೆ ಆದ್ದರಿಂದ ನಾವು ಈ ನಿರ್ಣಾಯಕದಿಂದ ಇಲ್ಲಿ ವಿಭಜಿಸಬೇಕು ಮತ್ತು ನಂತರ ನಾವು ಚಿಹ್ನೆಯನ್ನು ಬದಲಾಯಿಸಬೇಕಾಗುತ್ತದೆ ಮತ್ತು ಮೈನಸ್ ಚಿಹ್ನೆಯೊಂದಿಗೆ ನಿರ್ಧರಿಸಲಾಗುತ್ತದೆ ಅಂತಿಮವಾಗಿ ನಾವು ಇದನ್ನು ಈ ಮ್ಯಾಟ್ರಿಕ್ಸ್ P ಯ ನಂತೆ ಪಡೆಯುತ್ತೇವೆ ಈ ಎರಡನ್ನೂ ಗುಣಿಸುವ ಮೂಲಕ ನಾವು ಪರಿಶೀಲಿಸಬಹುದು ಮತ್ತು ನಾವು ಗುರುತಿನ ಮ್ಯಾಟ್ರಿಕ್ಸ್ ಅನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಮತ್ತು ನಾವು ಈ AP ಅನ್ನು ಲೆಕ್ಕಾಚಾರ ಮಾಡಿದರೆ ಅದು ಕರ್ಣದಲ್ಲಿ ಆಗುತ್ತಿದೆ ಮತ್ತು ಇದು ಒಂದು ಕರ್ಣೀಯ ಮ್ಯಾಟ್ರಿಕ್ಸ್ ಮತ್ತು ಇದು ನಿಖರವಾಗಿ ಇಲ್ಲಿರುವ ಅಂಶ ಆದ್ದರಿಂದ ನಾವು ಇದನ್ನು ನಮ್ಮ ಮಾದರಿ ಮ್ಯಾಟ್ರಿಕ್ಸ್ನಲ್ಲಿ ಇರಿಸಿದ್ದೇವೆ ಈ ವೆಕ್ಟರ್ ಮೈನಸ್ 1 ಅನ್ನು ಮೊದಲ ಕಾಲಮ್ ಆಗಿ ಇರಿಸಿದ್ದೇವೆ ಮತ್ತು ಅದು ಐಜೆನ್ ವ್ಯಾಲ್ಯೂ 1 ಕ್ಕೆ ಅನುರೂಪವಾಗಿದೆ ಮತ್ತು ಈ ಕಾರಣದಿಂದಾಗಿ ಈ ಮೊದಲ ಐಜೆನ್ ವ್ಯಾಲ್ಯೂ ಬರುತ್ತದೆ ಮತ್ತು ಎರಡನೇ ಸಂದರ್ಭದಲ್ಲಿ ನಾವು ಈ ಎರಡನೇ ಕಾಲಮ್ ಅನ್ನು ಇರಿಸಿದ್ದೇವೆ ಇದು ಇಲ್ಲಿ 6 ಕ್ಕೆ ಅನುಗುಣವಾಗಿರುತ್ತದೆ ಮತ್ತು ಆದ್ದರಿಂದ ಕರ್ಣದಲ್ಲಿನ ಎರಡನೇ ಅಂಶವು ಇಲ್ಲಿ 6 ಆಗಿದೆ ಆದ್ದರಿಂದ ಈ ಆದೇಶವನ್ನು ನಾವು ಇಲ್ಲಿ ಆದೇಶವನ್ನು ಬದಲಾಯಿಸಿದರೆ ನಾವು ಅದನ್ನು ಗೆ ಬದಲಾಯಿಸಿದರೆ ನಾವು ಬದಲಾಯಿಸಿದರೆ ನಾವು ಈ P ಅನ್ನು ತೆಗೆದುಕೊಂಡರೆ ನಾವು ಈ ಮಾದರಿ ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಂಡರೆ ಇಲ್ಲಿ ಏಕೆಂದರೆ ಇಲ್ಲಿ ಇದು ಈ 6 ಕ್ಕೆ ಅನುರೂಪವಾಗಿದೆ ಮತ್ತು ನಂತರ ಇದು ಇದಕ್ಕೆ ಅನುರೂಪವಾಗಿದೆ ಸಂಖ್ಯೆ 1 ಇಲ್ಲಿ ಆದ್ದರಿಂದ ಆ ಆದೇಶವು ಬದಲಾಗುತ್ತದೆ ಐಜೆನ್ ವೆಕ್ಟರ್ ಗಳಿಗಾಗಿ ನಾವು ಇಲ್ಲಿ ಇರಿಸುವ ಆದೇಶವನ್ನು ಕರ್ಣೀಯ ನಮೂದುಗಳಲ್ಲಿ ಐಜೆನ್ವಾಲ್ಯೂಗಳಂತೆ ಅನುಸರಿಸಲಾಗುವುದು ಆದ್ದರಿಂದ ಅದು ಮುಖ್ಯವಾಗಿದೆ ಇಲ್ಲಿ ಉಲ್ಲೇಖಿಸಬೇಕಾದ ಎರಡನೇ ಅಂಶವೆಂದರೆ ಇದು ಅನನ್ಯ ಐಜೆನ್ ವೆಕ್ಟರ್ ಅಲ್ಲ ಆದ್ದರಿಂದ ನಾವು ಈ ಸಂಖ್ಯೆಗೆ ಯಾವುದೇ ಸಂಖ್ಯೆಯಿಂದ ಗುಣಿಸಬಹುದು ಇದು ಐಜೆನ್ ವೆಕ್ಟರ್ ಕೂಡ ಇಲ್ಲಿಯೂ ಸಹ ಈ ನಾವು ಯಾವುದೇ ಸ್ಕೇಲಾರ್ನಿಂದ ಗುಣಿಸಬಹುದಾಗಿದ್ದು ಅದು ಕೂಡ ಐಜೆನ್ ವೆಕ್ಟರ್ ಆಗಿರುತ್ತದೆ ಏಕೆಂದರೆ ಐಜೆನ್ವೆಕ್ಟರ್ಗಳು ಅನನ್ಯವಾಗಿರುವುದಿಲ್ಲ ಮತ್ತು ಹಾಗೆ ಮಾಡುವುದರಿಂದ ಯಾವುದೇ ವೆಕ್ಟರ್ ಅನ್ನು ನಾವು ಇಲ್ಲಿ ಮಾತ್ರ ಇರಿಸಲಾಗುವುದಿಲ್ಲ 1 ಮತ್ತು 1 ನಾವು ಉದಾಹರಣೆಗೆ 2 ಮತ್ತು 2 ಅನ್ನು ಇಲ್ಲಿ ಮೊದಲ ಕಾಲಮ್ನಲ್ಲಿ ಇಡಬಹುದು ಮತ್ತು ಎರಡನೇ ಕಾಲಮ್ನಲ್ಲಿ ನಾವು ಇಲ್ಲಿ 2 ರಿಂದ ಗುಣಿಸಿದಾಗ ಇರಿಸಬಹುದು ಆದ್ದರಿಂದ 2 2 8 ಆದ್ದರಿಂದ ನಾವು ಎರಡನೇ ಕಾಲಮ್ನಲ್ಲಿ 8 ಮತ್ತು 2 ಅನ್ನು ಇರಿಸಬಹುದು ಆದ್ದರಿಂದ ಈ P ವಿಲೋಮದಿಂದ ನೋಡಿಕೊಳ್ಳುವುದು ಮುಖ್ಯವಲ್ಲ ಮತ್ತು ಇನ್ನೂ ಈ ಉತ್ಪನ್ನವು ನಮಗೆ ಅದೇ ಕರ್ಣೀಯ ಮ್ಯಾಟ್ರಿಕ್ಸ್ ಅನ್ನು ನೀಡುತ್ತದೆ 1 0 0 6 ಆದ್ದರಿಂದ ಇಲ್ಲಿ ನಾವು ಕೆಲವು ಸ್ಕೇಲರುಗಳ ಮೂಲಕ ಈ ಐಜೆನ್ ವೆಕ್ಟರ್ ಗಳಿಗೆ ಗುಣಿಸಿದಾಗ ಇಲ್ಲಿ ವಸ್ತು ಈ ಯು ಅದೇ ಐಜೆನ್ಗೆ ಅದೇ ಕರ್ಣೀಯ ಮ್ಯಾಟ್ರಿಕ್ಸ್ಗೆ ಕಾರಣವಾಗುತ್ತದೆ ಮತ್ತು ಅವರ ನಮೂದುಗಳು 1 ಮತ್ತು 6 ಆಗಿರುತ್ತದೆ ಇಲ್ಲಿ ಮಾತ್ರ ಈ ಐಜೆನ್ ವೆಕ್ಟರ್ಗಳನ್ನು ಇರಿಸಲಾಗುತ್ತದೆ ಈ ಐಜೆನ್ ವೆಕ್ಟರ್ಗಳ ಕಾಲಮ್ಗಳಂತೆ ನಾವು ಇಲ್ಲಿ ಇರಿಸುತ್ತಿರುವ ಕ್ರಮವನ್ನು ಈ ಐಜೆನ್ ವಾಲ್ಯೂಗಳು ಕಾಣುವ ಕ್ರಮದಲ್ಲಿ ಇಲ್ಲಿ 3 ರಿಂದ 3 ಮ್ಯಾಟ್ರಿಕ್ಸ್ನ ಮತ್ತೊಂದು ಉದಾಹರಣೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ಗಾಗಿ ನೀವು ಅದನ್ನು ಕರ್ಣೀಕರಿಸಬಹುದೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ಬಯಸಿದರೆ ಮತ್ತು ಕರ್ಣೀಯ ಮ್ಯಾಟ್ರಿಕ್ಸ್ ಏನಾಗಿರುತ್ತದೆ ಮಾದರಿ ಮ್ಯಾಟ್ರಿಕ್ಸ್ ಹೇಗಿರುತ್ತದೆ ಆದ್ದರಿಂದ ಅದಕ್ಕಾಗಿ ನಾವು ಐಜೆನ್ ವಾಲ್ಯೂಗಳನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ಐಜೆನ್ ವ್ಯಾಲ್ಯೂಗಳು 2 2 ಮತ್ತು 8 ಬರಲಿವೆ ಐಜೆನ್ ವೆಕ್ಟರ್ ಮತ್ತೊಮ್ಮೆ ಈಗ ಪ್ರತಿ ಐಜೆನ್ ವ್ಯಾಲ್ಯೂಗೆ ನಾವು ಐಜೆನ್ ವೆಕ್ಟರ್ಅನ್ನು ಈ ಮಾದರಿಯನ್ನು ರೂಪಿಸಲು ಲೆಕ್ಕಾಚಾರ ಮಾಡಬೇಕಾಗಿದೆ ಮತ್ತು ಈ ಐಜೆನ್ ವ್ಯಾಲ್ಯೂಗಳು ಈ 22 ಪುನರಾವರ್ತಿತ 1 ಆದ್ದರಿಂದ ಇಲ್ಲಿ ಈ 2 ನ ಬೀಜಗಣಿತದ ಗುಣಾಕಾರವು 2 ಮತ್ತು ಈಗ ನಾವು ಲೆಕ್ಕಾಚಾರ ಮಾಡುತ್ತೇವೆ ಇದಕ್ಕೆ ಸಂಬಂಧಿಸಿದ ಐಜೆನ್ ವೆಕ್ಟರ್ ಆದ್ದರಿಂದ ಇಲ್ಲಿ ಈ 2 ಮೈನಸ್ 2 ಮತ್ತು ಮೈನಸ್ 2 ಆದ್ದರಿಂದ ನಾವು ರೇಖೀಯ ಸಮೀಕರಣಗಳ ವ್ಯವಸ್ಥೆಯಾಗಿ ಪರಿಹರಿಸಲು ಬಯಸುವ ಮ್ಯಾಟ್ರಿಕ್ಸ್ ಇರುತ್ತದೆ ಆದ್ದರಿಂದ ಹೀಗೆ ಮಾಡುವುದರಿಂದ ನಾವು ನಿಜವಾಗಿ ಇಲ್ಲಿ ಪಡೆಯುತ್ತಿರುವುದು ನಾವು 3 ರೇಖೀಯ ಸ್ವತಂತ್ರ ಐಜೆನ್ ವೆಕ್ಟರ್ ಅನ್ನು ಪಡೆಯುತ್ತಿದ್ದೇವೆ ಅಂದರೆ 2 ರ ಈ ಜ್ಯಾಮಿತೀಯ ಗುಣಾಕಾರವು 2 ಮತ್ತು ಅದು ಕೂಡ ಬೀಜಗಣಿತದ ಗುಣಾಕಾರವು 2 ಆಗಿರುವುದರಿಂದ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಜ್ಯಾಮಿತೀಯ ಗುಣಾಕಾರವು 2 ಆಗಿರುತ್ತದೆ ಇದು ಈ 2 ಕ್ಕೆ ಅನುರೂಪವಾಗಿದೆ ಮತ್ತು ಇದು 2 ಕ್ಕೆ ಅನುರೂಪವಾಗಿದೆ ಮತ್ತು ಇಲ್ಲಿ ನಾವು ಇದಕ್ಕೆ ಅನುಗುಣವಾಗಿ 8 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಮ್ಮಲ್ಲಿ 3 ರೇಖೀಯ ಸ್ವತಂತ್ರ ರೇಖೀಯ ಸ್ವತಂತ್ರ ಸ್ವತಂತ್ರ ಐಜೆನ್ ವೆಕ್ಟರ್ ಇದೆ ಮತ್ತು ಅದಕ್ಕಾಗಿಯೇ ನಾವು ಈಗ ಈ ಮ್ಯಾಟ್ರಿಕ್ಸ್ ಅನ್ನು ಕರ್ಣೀಕರಿಸಬಹುದು ಏಕೆಂದರೆ ನಮಗೆ 3 ಮ್ಯಾಟ್ರಿಕ್ಸ್ ಬೇಕು ನೆನಪಿಡಿ ಇಲ್ಲಿ ಮಾದರಿ P ಇಲ್ಲಿ ನೆನಪಿಟ್ಟುಕೊಳ್ಳುವುದು ಸುಲಭ ಇಲ್ಲಿ ಮಾದರಿ ಮ್ಯಾಟ್ರಿಕ್ಸ್ P A ನಂತೆಯೇ ಇರುತ್ತದೆ ಆದ್ದರಿಂದ ಮ್ಯಾಟ್ರಿಕ್ಸ್ P ಅನ್ನು ತುಂಬಲು ನಮಗೆ ಈ 3 ಕಾಲಮ್ಗಳು ಬೇಕಾಗುತ್ತವೆ ಆದ್ದರಿಂದ ನಾವು 3 ರೇಖೀಯ ಸ್ವತಂತ್ರ ವಾಹಕಗಳನ್ನು ಹೊಂದಿದ್ದರೆ ನಾವು ಇದನ್ನು ರಚಿಸಬಹುದು P ಇಲ್ಲದಿದ್ದರೆ ಉದಾಹರಣೆಗೆ 2 ಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಕೇವಲ 1 ಐಜೆನ್ ವೆಕ್ಟರ್ ಇದ್ದರೆ ಅದು ನಾವು ಈ P ಅನ್ನು ರೂಪಿಸಲು ಸಾಧ್ಯವಿಲ್ಲ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮ್ಯಾಟ್ರಿಕ್ಸ್ A ಆ ಸಂದರ್ಭದಲ್ಲಿ ಕರ್ಣೀಯವಾಗಿರುವುದಿಲ್ಲ ಇಲ್ಲಿ ಮ್ಯಾಟ್ರಿಕ್ಸ್ A ಕರ್ಣೀಯವಾಗಿದೆ ಏಕೆಂದರೆ ನಾವು 3 ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ ಮತ್ತು ಮಾದರಿ ಮ್ಯಾಟ್ರಿಕ್ಸ್ ಪಡೆಯುತ್ತಿದ್ದೇವೆ ಮೊದಲ ಎರಡು ಕಾಲಮ್ಗಳು ಮತ್ತು ಅದಕ್ಕೆ ಅನುಗುಣವಾದ 8 ನಾವು ಈ 2 ಮೈನಸ್ 1 ಅನ್ನು ಮೂರನೇ ಕಾಲಮ್ ಆಗಿ ಹೊಂದಿದ್ದೇವೆ ಆದ್ದರಿಂದ ಇದು 2 ಗೆ ಅನುರೂಪವಾಗಿದೆ ಮೊದಲ ಕಾಲಮ್ ಇದು 2 ಕ್ಕೆ ಅನುರೂಪವಾಗಿದೆ ಮತ್ತು ಇದು 1 ಕ್ಕೆ ಮೂರನೇ ಕಾಲಮ್ಗೆ ಅನುರೂಪವಾಗಿದೆ ಆದ್ದರಿಂದ ನಮ್ಮ ಆದೇಶವು ನಿಖರವಾಗಿ ಈ ರೀತಿ ಉಳಿಯುತ್ತದೆ ಮತ್ತು ಇದು ಮ್ಯಾಟ್ರಿಕ್ಸ್ ನ ಕರ್ಣೀಯ ನಮೂದುಗಳಾಗಿ ಪರಿಣಮಿಸುತ್ತದೆ ಆದ್ದರಿಂದ ನೀವು ಈಗ ಅನ್ನು ಲೆಕ್ಕಾಚಾರ ಮಾಡಿದರೆ ನಾವು ಈ ಅನ್ನು ಪಡೆಯಬೇಕು ಮತ್ತು ನಂತರ ಈ ಉತ್ಪನ್ನವನ್ನು ನಾವು ಮಾಡಬೇಕಾಗಿದೆ ಮತ್ತು ನಂತರ ನಾವು ಈ 22 ಅನ್ನು ಪಡೆಯುತ್ತೇವೆ ಮತ್ತು ನಾವು ಈ ಐಜೆನ್ವೆಕ್ಟರ್ಗಳನ್ನು ನಿಖರವಾಗಿ ಇಲ್ಲಿ ಇರಿಸಿದ್ದೇವೆ ಆದ್ದರಿಂದ ನಾವು ಈ ಕರ್ಣೀಯ ನಮೂದುಗಳನ್ನು ಸಂಪೂರ್ಣವಾಗಿ ಇಲ್ಲಿ 2 2 8 ಪಡೆಯುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಕರ್ಣೀಯ ಮ್ಯಾಟ್ರಿಕ್ಸ್ ಇದು ಮ್ಯಾಟ್ರಿಕ್ಸ್ A ಗೆ ಹೋಲುತ್ತದೆ ಮತ್ತು ನಂತರ ನಾವು ಈ ಮ್ಯಾಟ್ರಿಕ್ಸ್ ಬಗ್ಗೆ ಹಲವಾರು ಉತ್ತಮ ಗುಣಗಳನ್ನು ಗಮನಿಸುತ್ತೇವೆ ಏಕೆಂದರೆ ಅವುಗಳು ಹಲವು ಸಾಮಾನ್ಯಗಳನ್ನು ಹಂಚಿಕೊಳ್ಳುತ್ತವೆ ಗುಣಲಕ್ಷಣಗಳು ಇದೇ ರೀತಿಯ ಮ್ಯಾಟ್ರಿಕ್ಸ್ ಮತ್ತು ಕೆಲವು ಅಪ್ಲಿಕೇಶನ್ಗಳು ಬಹಳ ಮುಖ್ಯವಾದ ಅಪ್ಲಿಕೇಶನ್ಗಳು ಒಂದನ್ನು ನಾವು ಒಮ್ಮೆ ಮ್ಯಾಟ್ರಿಕ್ಸ್ ಅನ್ನು ಕರ್ಣೀಕರಿಸಬಹುದು ನಾವು ಅವುಗಳನ್ನು ನಾವು ಅನೇಕ ಅಪ್ಲಿಕೇಶನ್ಗಳಲ್ಲಿ ಬಳಸಬಹುದು ಅದು ಈ ಉಪನ್ಯಾಸದ ಚರ್ಚೆಯ ವಿಷಯವೂ ಆಗಿರುತ್ತದೆ ಇಲ್ಲಿ ಕೊನೆಯ ಉದಾಹರಣೆ ನಾವು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲಿ ನಾವು ಕರ್ಣಗಳಲ್ಲಿ 2 2 ಮತ್ತು 3 ನಮೂದುಗಳನ್ನು ಹೊಂದಿರುವ ಕೆಳಗಿನ ತ್ರಿಕೋನ ಮ್ಯಾಟ್ರಿಕ್ಸ್ ಅನ್ನು ನೋಡುತ್ತೇವೆ ಮತ್ತು ನಂತರ ನಾವು ಈ 4 ಅನ್ನು ಆಫ್ ಕರ್ಣೀಯ ಉಳಿದಲ್ಲಿ 0 ಎಲ್ಲವನ್ನೂ ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ನಾವು ತ್ರಿಕೋನಕ್ಕೆ ತಿಳಿದಿರುವ ಐಜೆನ್ವಾಲ್ಯೂಗಳನ್ನು ಲೆಕ್ಕಾಚಾರ ಮಾಡಿದರೆ ಮ್ಯಾಟ್ರಿಕ್ಸ್ ಆದ್ದರಿಂದ ಇದು 2 2 ಮತ್ತು 3 ಆದ್ದರಿಂದ ಐಜೆನ್ವಾಲ್ಯೂಗಳು 2 2 3 ಆಗಿರುತ್ತದೆ ಮತ್ತು ನಾವು 2 ಗೆ ಅನುಗುಣವಾದ ಐಜೆನ್ವೆಕ್ಟರ್ಗಳನ್ನು ಮತ್ತೊಮ್ಮೆ ಲೆಕ್ಕ ಹಾಕಬೇಕು ಮತ್ತು ಇದಕ್ಕೆ ಅನುಗುಣವಾಗಿ 3 ಈ ಸಂದರ್ಭದಲ್ಲಿ ಏನಾಗುತ್ತದೆ ಇಲ್ಲಿ ಈ ಬೀಜಗಣಿತದ ಗುಣಾಕಾರ 2 ಎಂಬುದು 2 ಆಗಿದ್ದು ಈ 2 ರ ಜ್ಯಾಮಿತೀಯ ಗುಣಾಕಾರವು 1 ಆಗಿದ್ದು ವಾಸ್ತವವಾಗಿ ನಾವು ಸಿಸ್ಟಮ್ ಅನ್ನು ಪತ್ತೆಹಚ್ಚಲು ಸಾಧ್ಯವಿಲ್ಲ ಏಕೆಂದರೆ ಜ್ಯಾಮಿತೀಯ ಗುಣಾಕಾರವು ಈ ಐಜೆನ್ವಾಲ್ಯೂ 2 ಕ್ಕೆ ಬೀಜಗಣಿತ ಗುಣಾಕಾರಕ್ಕೆ ಸಮನಾಗಿರುವುದಿಲ್ಲ ಆಗ ನಾವು ಕಡಿಮೆ ಸಂಖ್ಯೆಯನ್ನು ಪಡೆಯುತ್ತೇವೆ ಐಜೆನ್ವೆಕ್ಟರ್ಗಳು ಮತ್ತು ನಾವು ಈ ಮಾದರಿ ಮ್ಯಾಟ್ರಿಕ್ಸ್ P ಅನ್ನು ರೂಪಿಸಲು ಸಾಧ್ಯವಿಲ್ಲ ಇಲ್ಲಿ ಈ 2 ಐಜೆನ್ ವ್ಯಾಲ್ಯೂ ಗೆ ಅನುಗುಣವಾದ ಪುನರಾವರ್ತಿತ ಐಜೆನ್ ವ್ಯಾಲ್ಯೂ ನಾವು ಕೇವಲ 1 ಐಜೆನ್ವೆಕ್ಟರ್ ಅನ್ನು ಪಡೆಯುತ್ತಿದ್ದೇವೆ ಮತ್ತು ಕಾರಣ ಸ್ಪಷ್ಟವಾಗಿದೆ ಏಕೆಂದರೆ ನಾವು ಈ ಸಮೀಕರಣವನ್ನು ರೂಪಿಸಿದರೆ A ಮೈನಸ್ ಲ್ಯಾಂಬ್ಡಾ I x 0 ಗೆ ಸಮನಾಗಿರುತ್ತದೆ ಹಾಗಾಗಿ ಇಲ್ಲಿ ಏನಾಗುತ್ತದೆ ನಾವು ಈ 0 0 0 ಅನ್ನು ಪಡೆಯುತ್ತೇವೆ ಮತ್ತು ನಂತರ ನಾವು ಇಲ್ಲಿ 4 ಅನ್ನು ಮತ್ತೆ 0 0 ಮತ್ತು 0 0 ಅನ್ನು ಹೊಂದಿದ್ದೇವೆ 1 ಇಲ್ಲಿ ಐಜೆನ್ವೆಕ್ಟರ್ ಮತ್ತು ಬಲಗೈ 0 ಈ ಸಮೀಕರಣದ ವ್ಯವಸ್ಥೆಯ ಪರಿಸ್ಥಿತಿ ಇಲ್ಲಿದೆ ಆದ್ದರಿಂದ ಈ ಸಮೀಕರಣದ ವ್ಯವಸ್ಥೆಗೆ ಏನು ಮಾಡಬೇಕು ವೀಕ್ಷಕರು ನಾವು ಇಲ್ಲಿ 2 ಪಿವೋಟ್ ಅಂಶ 4 ಮತ್ತು ಇದನ್ನೂ 1 ಎಂದು ಗಮನಿಸುತ್ತೇವೆ ಇವುಗಳು ಪಿವೋಟ್ ಅಂಶಗಳು ಮತ್ತು ಫ್ರೀವೇರಿಯೇಬಲ್ ನಮ್ಮಲ್ಲಿ ಇರುವುದು x 2 ಮಾತ್ರ x 2 ಉಚಿತ ವೇರಿಯಬಲ್ ಫ್ರೀ ವೇರಿಯೇಬಲ್ ಅಂದರೆ ಈ x 2 ಅನ್ನು ನಾವು ಇಷ್ಟಪಡುವದನ್ನು ನಾವು ಆಯ್ಕೆ ಮಾಡಬಹುದು ಆದ್ದರಿಂದ ಈ ಆಲ್ಫಾವನ್ನು ತೆಗೆದುಕೊಳ್ಳೋಣ ಮತ್ತು ನಂತರ ನೇರವಾಗಿ ಈ ಸಮೀಕರಣಗಳಿಂದ x 1 ಈ ಎರಡನೇ ಸಮೀಕರಣದಿಂದ 0 ಮತ್ತು ಈ ಮೂರನೇ ಸಮೀಕರಣದಿಂದ x 3 0 ಗೆ ಸಮನಾಗಿರುವುದನ್ನು ನಾವು ಗಮನಿಸುತ್ತೇವೆ ಈ ಸಂದರ್ಭದಲ್ಲಿ 2 x 3 ಈ ಪುನರಾವರ್ತಿತ ಐಜೆನ್ ವ್ಯಾಲ್ಯೂಕ್ಕೆ ಅನುಗುಣವಾಗಿ 0 1 0 ಮತ್ತು ಈ 0 1 0 ನ ಯಾವುದೇ ಗುಣಕವಾಗುತ್ತಿದೆ ಇಲ್ಲಿ ನಾವು ಕೇವಲ ಆಲ್ಫಾವನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇದು ಇಲ್ಲಿರುವ ಐಜೆನ್ವೆಕ್ಟರ್ಗಳಲ್ಲಿ ಒಂದಾಗಿದೆ ಮತ್ತು ನಂತರ 3 ಕ್ಕೆ ಅನುಗುಣವಾಗಿ ನಾವು ಐಜೆನ್ವೆಕ್ಟರ್ ಅನ್ನು ಲೆಕ್ಕಾಚಾರ ಮಾಡಬಹುದು ಮತ್ತು ಅದು ನೈಸರ್ಗಿಕವಾಗಿ 1 ಮಾತ್ರ ಬರುತ್ತದೆ ಆದ್ದರಿಂದ ನಮ್ಮಲ್ಲಿ 2 ಮೈನಸ್ 1 ಮತ್ತು 1 ಇದೆ ಆದ್ದರಿಂದ ಈ 2 ವೆಕ್ಟರ್ಗಳೊಂದಿಗೆ ಈ ಮಾದರಿ ಮ್ಯಾಟ್ರಿಕ್ಸ್ Pನ ಸ್ಥಾನಗಳನ್ನು ತುಂಬಲು ನಮಗೆ 3 ವೆಕ್ಟರ್ಗಳು ಬೇಕಾಗುತ್ತವೆ ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ನಾವು 2 ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ಗಳನ್ನು ಪಡೆಯುತ್ತಿದ್ದೇವೆ ಮತ್ತು ಆದ್ದರಿಂದ ಈ ಮ್ಯಾಟ್ರಿಕ್ಸ್ A ಅನ್ನು ಕರ್ಣೀಕರಿಸಲಾಗುವುದಿಲ್ಲ ಆದ್ದರಿಂದ ಕೊಟ್ಟಿರುವ ಮ್ಯಾಟ್ರಿಕ್ಸ್ ಅನ್ನು ಕರ್ಣೀಕರಿಸಲಾಗುವುದಿಲ್ಲ ಪ್ರತಿಯೊಂದು ಮ್ಯಾಟ್ರಿಕ್ಸ್ ಅನ್ನು ನಾವು ಕರ್ಣೀಕರಿಸಲು ಸಾಧ್ಯವಿಲ್ಲ ಎಂದು ನಾವು ಇಲ್ಲಿ ನೋಡಿದ್ದೇವೆ ಐಜೆನ್ ವೆಕ್ಟರ್ಗಳ ಸೆಟ್ ಈ ಐಜೆನ್ ವೆಕ್ಟರ್ಗಳ ಸೆಟ್ ಪೂರ್ಣವಾಗಿದ್ದಾಗ ನಾವು ಆ ಮ್ಯಾಟ್ರಿಕ್ಗಳನ್ನು ಮಾತ್ರ ಕರ್ಣೀಕರಿಸಬಹುದು ಅಂದರೆ ಅದು n × n ಮ್ಯಾಟ್ರಿಕ್ಸ್ ಆಗಿದ್ದರೆ ನಾವು n ಲೀನಿಯರಿ ಸ್ವತಂತ್ರ ಐಜೆನ್ ವೆಕ್ಟರ್ಗಳನ್ನು ಪಡೆದರೆ ನಾವು ಮ್ಯಾಟ್ರಿಕ್ಸ್ ಅನ್ನು ಕರ್ಣೀಕರಿಸಬಹುದು ಇಲ್ಲದಿದ್ದರೆ ನಾವು ಮ್ಯಾಟ್ರಿಕ್ಸ್ ಅನ್ನು ಕರ್ಣೀಕರಿಸಲು ಸಾಧ್ಯವಿಲ್ಲ ಕರ್ಣೀಕರಣ ಅಪ್ಲಿಕೇಶನ್ ನಾವು ಪರಿಗಣಿಸುವ ಮೊದಲ ಅಪ್ಲಿಕೇಶನ್ ನಾವು ಮ್ಯಾಟ್ರಿಕ್ಸ್ ಅನ್ನು ಕರ್ಣೀಕರಿಸಿದ ನಂತರ ನಾವು ಮ್ಯಾಟ್ರಿಕ್ಸ್ನ ಶಕ್ತಿಯನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಹಾಗಾದರೆ ಏಕೆ ಇಲ್ಲಿ ಅಥವಾ ಈಗ ನಾವು ನೋಡಲಿರುವ ಐಜೆನ್ವೆಕ್ಟರ್ಗಳಿಗೆ ಐಜೆನ್ವೆಕ್ಟರ್ಗಳಿಗೆ ಏನು ಸಂಬಂಧ ಆದ್ದರಿಂದ ಈ ನಾವು ನೋಡಿದ್ದು A ಅನ್ನು ಕರ್ಣೀಕರಿಸಬಹುದು ಇಲ್ಲಿ ಮೊದಲು PD ಇರುತ್ತದೆ ಮತ್ತು ನಂತರ ಬಲಭಾಗದಲ್ಲಿ ನಾವು ನಿಂದ ಗುಣಿಸುತ್ತೇವೆ ನಾವು ಇಲ್ಲಿ ಈ ಸಂಬಂಧದಿಂದ ಹೊರಬರುತ್ತೇವೆ A ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಂಬಂಧವನ್ನು ಹೊಂದಿರುವ ನಂತರ ನೀವು ಗುಣಿಸಲು ಬಯಸಿದರೆ ಅಥವಾ ಆ ಸಂದರ್ಭದಲ್ಲಿ ನಾವು ಈ A ಪವರ್ 2 ಅಥವಾ A ಸ್ಕ್ವೇರ್ ಅನ್ನು ಪಡೆಯಲು ಬಯಸುತ್ತೇವೆ ಆದ್ದರಿಂದ ನಾವು ಈ ಅನ್ನು ಯೊಂದಿಗೆ ಗುಣಿಸಬೇಕಾಗಿದೆ ಮತ್ತು ನಂತರ ಈ ಉತ್ಪನ್ನದ ಈ ಸಹಾಯಕ ಆಸ್ತಿಯೊಂದಿಗೆ ನಾವು ಇಲ್ಲಿ ಈ P ವಿಲೋಮ P ಅನ್ನು ಗುರುತಿಸುವ ಮ್ಯಾಟ್ರಿಕ್ಸ್ ಆಗಿ ಇರಿಸಬಹುದೆಂದು ಅರಿತುಕೊಳ್ಳುತ್ತೇವೆ ತದನಂತರ ನಾವು ಇಲ್ಲಿ ಅಂದರೆ ಈ P ಮತ್ತು ಈ ಕರ್ಣೀಯ ಮ್ಯಾಟ್ರಿಕ್ಸ್ನ ಶಕ್ತಿಯನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ A ಸ್ಕ್ವೇರ್ ಈ ಮ್ಯಾಟ್ರಿಕ್ಸ್ನ ಶಕ್ತಿಯು ಈ ಮ್ಯಾಟ್ರಿಕ್ಸ್ನ 2 ಶಕ್ತಿಯಾಗಿದೆ ಈ ಶಕ್ತಿಯನ್ನು ನಿಖರವಾಗಿ ಈ ಕರ್ಣೀಯ ಮ್ಯಾಟ್ರಿಕ್ಸ್ನ ಶಕ್ತಿಗೆ ಅನುವಾದಿಸಲಾಗಿದೆ ಈ ಕರ್ಣೀಯ ಮ್ಯಾಟ್ರಿಕ್ಸ್ನಿಂದ ನಾವು ಇಲ್ಲಿ ಸುಲಭವಾಗಿ ಈ ಶಕ್ತಿಯನ್ನು ಪಡೆಯಬಹುದು ಏಕೆಂದರೆ ಈ ಶಕ್ತಿಯು ನೇರವಾಗಿ ಈ ಕರ್ಣೀಯ ಪ್ರವೇಶಕ್ಕೆ ಹೋಗುತ್ತದೆ ಆದ್ದರಿಂದ ಈ ಶಕ್ತಿಗಾಗಿ ನಾವು ಈ ಮೆಟ್ರಿಕ್ಸ್ D ಅನ್ನು ಇಲ್ಲಿ ಗುಣಿಸಬೇಕಾಗಿಲ್ಲ ಆದರೆ ಕರ್ಣೀಯ ನಮೂದುಗಳನ್ನು ಮಾತ್ರ ವರ್ಗೀಕರಿಸಲಾಗುತ್ತದೆ ಮತ್ತು ಅದು ಇಲ್ಲಿ ಒಂದು ಕಾರಣವಾಗಿದೆ ಈಗ ತುಂಬಾ ಸರಳವಾಗಿದೆ ಆದ್ದರಿಂದ ನಾವು ಈ ಗುಣಾಕಾರಗಳನ್ನು ಮಾತ್ರ ಮಾಡಬೇಕು

ಸ್ವಾಭಾವಿಕವಾಗಿ ನಾವು ಇಲ್ಲಿ ಹೆಚ್ಚಿನ ಶಕ್ತಿಯನ್ನು ಹೊಂದಿರುವಾಗ ಮತ್ತು ಇಬ್ಬರಿಗೆ ಮಾತ್ರವಲ್ಲ ಏಕೆಂದರೆ ಯಾವುದೇ ಸಂದರ್ಭದಲ್ಲಿ ಈಗ ನಾವು ಈ ಗುಣಾಕಾರ ಅನ್ನು ಮಾಡಬೇಕು ಆದ್ದರಿಂದ ಇಲ್ಲಿ ನಾವು ನೈಸರ್ಗಿಕವಾಗಿ ಈ ಶಕ್ತಿಯನ್ನು ಕಂಡುಹಿಡಿಯಲು ಬಯಸಿದರೆ ಕೆಲಸವು ಹೆಚ್ಚು 2 ಆದರೆ ಉದಾಹರಣೆಗೆ ನಾವು ವಿದ್ಯುತ್ 1000 ಅನ್ನು ಪಡೆಯಲು ಬಯಸಿದರೆ ಖಂಡಿತವಾಗಿಯೂ ಇದು ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ D ಪವರ್ ಅಧಿಕ ಶಕ್ತಿ ಸುಲಭವಾಗುತ್ತದೆ ಲೆಕ್ಕಾಚಾರ ಮಾಡಲು ಹಾಗಾದರೆ ಈ A ಸ್ಕ್ವೇರ್ D ಸ್ಕ್ವೇರ್ ಏಕೆ ಬರುತ್ತಿದೆ ನಾವು ಈ ಕಲ್ಪನೆಯನ್ನು ಉದಾಹರಣೆಗೆ ಮುಂದುವರಿಸಬಹುದು ಸಹ ಇದೇ ರೀತಿಯ ರಚನೆ ಸಂಭವಿಸುತ್ತದೆ ಈ ಅಂದರೆ ಒಂದು A ಸ್ಕ್ವೇರ್ ಮತ್ತು ನಂತರ ಮತ್ತೆ A ಯಿಂದ ಗುಣಿಸಿದಾಗ ಮತ್ತು ಈ P ವಿಲೋಮ P ಮತ್ತೆ ಗುರುತಿನ ಮ್ಯಾಟ್ರಿಕ್ಸ್ ಆಗುತ್ತದೆ ಮತ್ತು ನಾವು PDQ P ವಿಲೋಮವನ್ನು ಹೊಂದುತ್ತೇವೆ ಹಾಗಾದರೆ ಈ ಲೆಕ್ಕಾಚಾರದಲ್ಲಿ ನಾವು ಪವರ್ n ಅನ್ನು ಇಲ್ಲಿ ಕೇವಲ D ಪವರ್ n ಮತ್ತು ಈ PD ಪವರ್ ಮತ್ತು P ವಿಲೋಮ ಎಂದು ನೋಡಬಹುದು ಆದ್ದರಿಂದ ಈ ಮ್ಯಾಟ್ರಿಕ್ಸ್ T ಗೆ ಅನುವಾದಿಸುವಾಗ ಇದು ಈ ಶಕ್ತಿಯನ್ನು ಇಲ್ಲಿ ಮುಂದುವರಿಸುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ಈ ಎಂದು ಸಾಬೀತುಪಡಿಸಬಹುದು ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ಈ ಹೆಚ್ಚಿನ ಶಕ್ತಿಯನ್ನು ಇಲ್ಲಿ ದೊಡ್ಡ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಲು ಬಯಸಿದಾಗ ನಾವು ಮೊದಲೇ ಹೇಳಿದಂತೆ ನಾವು ಬಳಸಬಹುದು ಮತ್ತು ನಂತರ ಇದು ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ ಇಲ್ಲಿ ಲೆಕ್ಕಾಚಾರವು ತುಂಬಾ ಸರಳವಾಗಿದೆ ಏಕೆಂದರೆ ನಾವು 2 ಕರ್ಣೀಯ ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಂಡರೆ ಉದಾಹರಣೆಗೆ ಇದು ಇಲ್ಲಿ ಮತ್ತು ನಾವು ಅದರೊಂದಿಗೆ ಗುಣಿಸಲು ಬಯಸುತ್ತೇವೆ ಈಗ ಏನಾಗುತ್ತದೆ ಆದ್ದರಿಂದ ನೀವು ಇದನ್ನು ಗುಣಿಸಿದರೆ ಒಂದು ಸ್ಕ್ವೇರ್ ಬರುತ್ತದೆ ಮತ್ತು ಈ ಉತ್ಪನ್ನವು ಇಲ್ಲಿ 0 ಆಗಿರುತ್ತದೆ ಹಾಗೆಯೇ ಇದು 0 ಆಗಿರುತ್ತದೆ ಮತ್ತು b ಸ್ಕ್ವೇರ್ ಬರುತ್ತದೆ ಆದ್ದರಿಂದ ನಾವು ಕರ್ಣೀಯ ಮ್ಯಾಟ್ರಿಕ್ಸ್ನ ಉತ್ಪನ್ನವನ್ನು ಮಾಡಿದಾಗ ಏನಾಗುತ್ತದೆ ನಾವು ಈ ಶಕ್ತಿಯನ್ನು ಮಾಡುತ್ತೇವೆ ಈ ಶಕ್ತಿಯು ಕರ್ಣೀಯ ನಮೂದುಗಳಿಗೆ ಹೋಗುತ್ತದೆ ಆದ್ದರಿಂದ ನಾವು ಈ ಗುಣಾಕಾರವನ್ನು ಮ್ಯಾಟ್ರಿಕ್ಸ್ ಗುಣಾಕಾರವಾಗಿ ಮಾಡಬೇಕಾಗಿಲ್ಲ ಕೇವಲ ನಮ್ಮಲ್ಲಿ ಶಕ್ತಿ ಇರುವಾಗ ಉದಾಹರಣೆಗೆ ನಾವು ಇದನ್ನು 0 0 b ಹೊಂದಿದ್ದೇವೆ ಮತ್ತು ನಾವು ಈ ಶಕ್ತಿಯನ್ನು n ಪಡೆಯಲು ಬಯಸುತ್ತೇವೆ ಇದು ಏನೂ ಆಗಿರುವುದಿಲ್ಲ ಆದರೆ ಪವರ್ n ಜೀರೋ ಮತ್ತು b ಪವರ್ n ಆದ್ದರಿಂದ ಅದು ಇಲ್ಲಿ ಮುಖ್ಯ ವಿಷಯವಾಗಿದೆ ಆದ್ದರಿಂದ ಈ ಸಂಬಂಧವು ಏನೂ ಅಲ್ಲ ಆದರೆ ಇಲ್ಲಿ ಆದ್ದರಿಂದ ಅದನ್ನು ಲೆಕ್ಕಾಚಾರ ಮಾಡುವುದು ತುಂಬಾ ಸರಳವಾಗಿದೆ ಮತ್ತು ಅಂತಿಮವಾಗಿ ನಾವು ಈ ಉತ್ಪನ್ನವನ್ನು P ಮತ್ತು ನೊಂದಿಗೆ ಮಾಡಬೇಕಾಗಿದೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಗುಣಾಕಾರಕ್ಕೆ ಇಲ್ಲಿರುವ ಏಕೈಕ ಕಂಪ್ಯೂಟೇಶನ್ ಲೋಡ್ ಆಗಿದೆ ಆದರೆ D ಪವರ್ n ಗೆ ಇಲ್ಲಿರುವ ರೇಖೀಯ ಸಂಬಂಧಗಳು ಮಾತ್ರ ಆದ್ದರಿಂದ ಈ ಕರ್ಣೀಯ ನಮೂದುಗಳನ್ನು ನಡೆಸಲಾಗುತ್ತದೆ ಮತ್ತು ಬೇರೇನೂ ಇಲ್ಲ ನಾವು ಗಾಗಿ ಅನ್ನು ಕಂಡುಕೊಳ್ಳುವ ಒಂದು ಉದಾಹರಣೆಯ ಮೂಲಕ ಹೋಗೋಣ ಆದ್ದರಿಂದ ಆದರೆ ಹಾಗೆ ಮಾಡಲು ನಾವು ಐಜೆನ್ ವ್ಯಾಲ್ಯೂಗಳನ್ನು ಮತ್ತು ಐಜೆನ್ ವೆಕ್ಟರ್ಗಳನ್ನು ಲೆಕ್ಕ ಹಾಕಬೇಕು ಏಕೆಂದರೆ ನಮಗೆ ಆ P ಬೇಕು ಮತ್ತು ನಮಗೆ ಆ ಕರ್ಣೀಯ ಮ್ಯಾಟ್ರಿಕ್ಸ್ ಕೂಡ ಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಐಜೆನ್ ವ್ಯಾಲ್ಯೂಗಳು 1 ಮತ್ತು 2 ಆಗುತ್ತಿವೆ ಮತ್ತು ನಂತರ ನಾವು ಮೈನಸ್ 1 ಗೆ ಅನುಗುಣವಾದ ಐಜೆನ್ ವೆಕ್ಟರ್ಗಳನ್ನು ಲೆಕ್ಕಾಚಾರ ಮಾಡುತ್ತೇವೆ ಅದು ಮತ್ತು 2 ಕ್ಕೆ ಅನುಗುಣವಾಗಿ ಅದು ಎಂದು ಬರುತ್ತಿದೆ ಆದ್ದರಿಂದ ಇದನ್ನು ಹೊಂದಿರುವ ನಾವು ಈಗ ಈ P ಅನ್ನು ಮಾಡೆಲ್ ಮ್ಯಾಟ್ರಿಕ್ಸ್ P ಆದ್ದರಿಂದ ಈ ಐಜೆನ್ ವೆಕ್ಟರ್ಗಳನ್ನು ಇಲ್ಲಿ ಕಾಲಮ್ಗಳಾಗಿ ಇರಿಸುತ್ತೇವೆ ತೆಗೆದುಕೊಳ್ಳಿ ನಾವು ನಿಜವಾಗಿಯೂ ಹೆಚ್ಚಿನ ಶಕ್ತಿಯನ್ನು ಲೆಕ್ಕಾಚಾರ ಮಾಡಬಹುದು ಹಾಗೆಯೇ ಕಂಪ್ಯೂಟೇಶನಲ್ ಲೋಡ್ ಹಾಗೆಯೇ ಇರುತ್ತದೆ ನಾವು ಮಾಡಬೇಕಾದ ಏಕೈಕ ವಿಷಯವೆಂದರೆ ಕರ್ಣೀಯ ನಮೂದುಗಳ ಈ ಶಕ್ತಿಯನ್ನು ನಾವು ಇಲ್ಲಿ ಮಾಡಬೇಕು ಆದ್ದರಿಂದ ತದನಂತರ ನಾವು ಯಾವುದೇ ಸಂದರ್ಭದಲ್ಲಿ ಈ P ಮತ್ತು ಯಿಂದ ಗುಣಿಸಬೇಕು ಆದ್ದರಿಂದ ಈ ಸಂಬಂಧವು ಮ್ಯಾಟ್ರಿಕ್ಸ್ A ಯ ಯಾವುದೇ ಶಕ್ತಿಯನ್ನು ಹೊಂದಿದೆ ಎಂದು ಕಂಡುಹಿಡಿಯುವುದು ಈಗ ಸುಲಭವಾಗಿದೆ ಅದು A ಪವರ್ 5 ಆದರೆ ಇದನ್ನು ಸಾಮಾನ್ಯವಾಗಿ ನಾವು ಈ ಮ್ಯಾಟ್ರಿಕ್ಸ್ A ಯ ಅಧಿಕ ಶಕ್ತಿಯನ್ನು ಲೆಕ್ಕಾಚಾರ ಮಾಡಲು ಬಯಸಿದಾಗ ಇದನ್ನು ಬಳಸಲಾಗುತ್ತದೆ ನಂತರ ಇದು A ಮ್ಯಾಟ್ರಿಕ್ಸ್ A ಉತ್ಪನ್ನವನ್ನು ಮಾಡಲು ಹೋಲಿಸಿದರೆ ಗಣನೀಯವಾಗಿ ಬಹಳ ಪರಿಣಾಮಕಾರಿಯಾಗಿದೆ ಇಲ್ಲಿ ನಾವು ಈ ಐಜೆನ್ ವ್ಯಾಲ್ಯೂಗಳು ಐಜೆನ್ವೆಕ್ಟರ್ಗಳು ಅಥವಾ ನಿರ್ದಿಷ್ಟವಾಗಿ ಮ್ಯಾಟ್ರಿಕ್ಸ್ನ ಕರ್ಣೀಕರಣದ ಈ ಕಲ್ಪನೆಯನ್ನು ಬಳಸುವ ಅಪ್ಲಿಕೇಶನ್ಗಳಲ್ಲಿ ಒಂದಾಗಿದೆ ಮುಂದಿನ ಅಪ್ಲಿಕೇಶನ್ ಇದು ರೇಖೀಯ ಭೇದಾತ್ಮಕ ಸಮೀಕರಣಗಳ ವ್ಯವಸ್ಥೆಯ ಪರಿಹಾರವಾಗಿದೆ ಆದರೂ ಭೇದಾತ್ಮಕ ಸಮೀಕರಣಗಳು ಮುಂದಿನ ಕೆಲವು ಉಪನ್ಯಾಸಗಳ ವಿಷಯವಾಗುತ್ತವೆ ಆದರೆ ಇಲ್ಲಿ ಕೇವಲ ಈ ಕಲ್ಪನೆಯನ್ನು ಅಥವಾ ಈ ಕರ್ಣೀಕರಣದ ಅನ್ವಯವನ್ನು ಪರಿಚಯಿಸಲು ನಾವು ತುಂಬಾ ಸರಳ ಉದಾಹರಣೆಯನ್ನೂ ಮಾಡುತ್ತೇವೆ ಆದ್ದರಿಂದ ಇಲ್ಲಿ ನಾವು ರೇಖೀಯ ಭೇದಾತ್ಮಕ ಸಮೀಕರಣಗಳನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಇಲ್ಲಿ ಇದು ಒಂದು ವ್ಯವಸ್ಥೆ ವ್ಯವಸ್ಥೆ ಎಂದರೆ ನಾವು ಒಂದಕ್ಕಿಂತ ಹೆಚ್ಚು ಭೇದಾತ್ಮಕ ಸಮೀಕರಣಗಳನ್ನು ಹೊಂದಿದ್ದೇವೆ ಮತ್ತು ಅವುಗಳ ಅಸ್ಥಿರಗಳನ್ನು ಜೋಡಿಸಲಾಗಿದೆ ಆದ್ದರಿಂದ ಇಲ್ಲಿ ನಾವು ಇದನ್ನು ಹೊಂದಿದ್ದೇವೆ ಉದಾಹರಣೆಗೆ ಎಡಗೈ ಇದು ವ್ಯುತ್ಪನ್ನ ಪದವಾಗಿದೆ ರೇಖೀಯ ಭೇದಾತ್ಮಕ ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಗಣಿಸಿ A ಅನ್ನು ಕರ್ಣೀಯ ಎಂದು ಊಹಿಸೋಣ Then Substituting we get ಇಲ್ಲಿ ಪ್ರಯೋಜನವೆಂದರೆ ನಮ್ಮ ವ್ಯವಸ್ಥೆಯು ಕಡಿಮೆಯಾದ ವ್ಯವಸ್ಥೆಯು ಇಲ್ಲಿ ನಾವು ಉತ್ಪನ್ನಗಳನ್ನು ಹೊಂದಿದ್ದೇವೆ ಇಲ್ಲಿ ನಾವು ಈ ಕರ್ಣೀಯ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಮಗೆ ವೈ ಅಜ್ಞಾತವಿದೆ ಈಗ ನಾವು ಈ ಗುಣಾಕಾರವನ್ನು ನೋಡಿದರೆ ನಮಗೆ ಏನು ಸಿಗುತ್ತಿದೆ ನಾವು ಈ n ಸಮೀಕರಣಗಳನ್ನು ಪಡೆಯುತ್ತಿದ್ದೇವೆ ಮತ್ತು ಅವುಗಳು ಈಗ ಸಮೀಕರಣಗಳಾಗಿವೆ ಏಕೆಂದರೆ ಒಮ್ಮೆ ನಾವು ಇದನ್ನು ಕರ್ಣೀಯ ನಮೂದುಗಳೊಂದಿಗೆ ಗುಣಿಸಿದಾಗ ನಾವು ಏನನ್ನು ಪಡೆಯುತ್ತಿದ್ದೇವೆ where is constant and is the eigenvector corresponding to ನಾವು ಏನು ಮಾಡಬೇಕು ನಾವು ಲೆಕ್ಕಾಚಾರ ಮಾಡಬೇಕು ಈ ಮೂಲ ಗುಣಾಂಕ ಮ್ಯಾಟ್ರಿಕ್ಸ್ A ಅನ್ನು ಸಮೀಕರಣಗಳ ವ್ಯವಸ್ಥೆಗೆ ನೀಡಲಾಗಿದೆ ನಾವು ಕೇವಲ ಲ್ಯಾಂಬ್ಡಾಸ್ ಮತ್ತು ಐಜೆನ್ ವ್ಯಾಲ್ಯೂಸ್ ಐಜೆನ್ ವೆಕ್ಟರ್ ಗಳನ್ನು ಲೆಕ್ಕ ಹಾಕಬೇಕು ಮತ್ತು ನಂತರ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು ಆದ್ದರಿಂದ ಇದನ್ನು ಪ್ರದರ್ಶಿಸಲು ನಾವು ಇಲ್ಲಿ ಸರಳ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ

ನಾವು ಇಲ್ಲಿ ಸಿಸ್ಟಮ್ ರೂಪದಲ್ಲಿ ಪುನಃ ಬರೆಯಬಹುದು ಆದ್ದರಿಂದ ನಾವು ಏನು ಮಾಡಬೇಕು ಈ ಮ್ಯಾಟ್ರಿಕ್ಸ್ನ ಐಜೆನ್ ವ್ಯಾಲ್ಯೂಸ್ ಮತ್ತು ಐಜೆನ್ವೆಕ್ಟರ್ ಅನ್ನು ನಾವು ಇಲ್ಲಿ ಲೆಕ್ಕ ಹಾಕಬೇಕು ನಾವು ಪಡೆಯುವ ಈ ವಿಶಿಷ್ಟ ಬಹುಪದವನ್ನು ಬರೆಯುವಾಗ ಈ ಮ್ಯಾಟ್ರಿಕ್ಸ್ನ ಐಜೆನ್ ವ್ಯಾಲ್ಯೂಗಳು ಬರುತ್ತಿವೆ Eigenvectors ಈ ಕರ್ಣೀಕರಣದ ಸಹಾಯದಿಂದ ನಾವು ಇಲ್ಲಿ ನೋಡಿದ್ದನ್ನು ಇಂತಹ ವ್ಯವಸ್ಥೆಯನ್ನು ಪರಿಹರಿಸಲು ಇದು ತುಂಬಾ ಸುಲಭ ಮತ್ತು ಇಲ್ಲಿ ತೀರ್ಮಾನವು ನಾವು ಕಲಿತ ಮ್ಯಾಟ್ರಿಕ್ಸ್ನ ಕರ್ಣೀಕರಣ ಮತ್ತು ನಿರ್ದಿಷ್ಟವಾಗಿ ನಾವು ಈ ಎರಡು ಅಪ್ಲಿಕೇಶನ್ಗಳನ್ನು ನೋಡಿದ್ದೇವೆ ಮ್ಯಾಟ್ರಿಕ್ಸ್ನ ಶಕ್ತಿ ಇದರ ಸಹಾಯದಿಂದ ನಾವು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಕಲ್ಪನೆ ಮತ್ತು ರೇಖೀಯ ಭೇದಾತ್ಮಕ ಸಮೀಕರಣಗಳ ವ್ಯವಸ್ಥೆಯ ಪರಿಹಾರವನ್ನು ನಾವು ಈ ಕರ್ಣೀಕರಣದೊಂದಿಗೆ ಲೆಕ್ಕಾಚಾರ ಮಾಡಬಹುದು ಇವುಗಳು ನಾವು ಬಳಸಿದ ಉಲ್ಲೇಖಗಳು ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು